ಈಗ ನಾವು ಅದನ್ನು ಪರಿಹರಿಸುವ ಬೇರೆ ಬೇರೆ ವಿಧಾನಗಳನ್ನು ನೋಡೋಣ ಇವುಗಳನ್ನೇ ನಾವು ವಿಧಾನಗಳಿಂದ ಕರೆಯುತ್ತೇವೆ ನಾವಿಲ್ಲಿ ನೋಡುತ್ತಿರುವ ಮ್ಯಾಕ್ಸ್ವೆಲ್ ಇಕ್ವೇಶನ್ ಗಳು ನಾವು ಟೈಮ್ ಡೊಮೈನ್ನಲ್ಲಿ ಹಾಗೂ ಫೋರಿಯರ್ ಬಗ್ಗೆ ಕಲ್ಪನೆ ಇದ್ದರೆ ಫ್ರಿಕ್ವೆನ್ಸಿ ಡೊಮೈನ್ನಲ್ಲಿ ಪರಿಹರಿಸಬಹುದಾಗಿದೆ ಇವುಗಳು ಏನು ಅನ್ನೋದನ್ನು ಮುಂದೆ ಹೋದಂತೆ ತಿಳಿದುಕೊಳ್ಳೋಣ ಹಾಗಾದರೆ ಬೇರೆ ಯಾವ ವಿಧಾನದಲ್ಲಿ ನಾವು ಪರಿಹರಿಸಬಹುದು ಮ್ಯಾಕ್ಸ್ವೆಲ್ ಇಕ್ವೇಶನ್ ಗಳನ್ನು ಯಾವ ರೂಪದಲ್ಲಿ ಬರೆದರೆ ನಮಗೆ ಸುಲಭವಾಗುತ್ತದೆ ಈ ಮುಂಚೆ ನಾನು ನಿಮಗೆ ತೋರಿಸಿದ ಮ್ಯಾಕ್ಸ್ವೆಲ್ ಇಕ್ವೇಶನ್ ಗಳು ಡಿಫರೆನ್ಷಿಯಲ್ ರೂಪದಲ್ಲಿ ಇದ್ದವು ಅಲ್ಲವೇ ಹಾಗೂ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಅವುಗಳನ್ನು ನಾವು ಸುಲಭವಾಗಿ ದಿಫರೆನ್ಸಿಯಲ್ ನಲ್ಲಿ ಪರಿಹರಿಸಬಹುದು ಮ್ಯಾಕ್ಸ್ವೆಲ್ ಇಕ್ವೇಶನ್ ಇನ್ನೊಂದು ರೂಪ ಇಂಟೆಗ್ರಲ್ ನಲ್ಲಿದೆ ಅಂದರೆ ನಾವು ಇವುಗಳನ್ನು ಇಂತೆಗ್ರಲ್ ರೂಪದಲ್ಲಿ ಬದಲಾಯಿಸಿ ನಂತರ ಅವುಗಳನ್ನು ಪರಿಹರಿಸಬಹುದು ಈಗ ನೀವು ಯಾವ ವಿಧಾನವನ್ನು ಬಳಸುತ್ತೀರಿ ಇದು ತುಂಬಾ ಮುಖ್ಯವಾದದ್ದು ಈ ಕೋರ್ಸ್ ಮುಗಿಯುವುದರೊಳಗಾಗಿ ಈ ಪ್ರಶ್ನೆಗೆ ಉತ್ತರ ನಿಮಗೆ ದೊರಕುತ್ತದೆ ಎಂಬ ಅಭಿಲಾಷೆಯನ್ನು ನಾನು ಹೊಂದಿದ್ದೇನೆ ಇದು ಒಂದು ಸುತ್ತಿಗೆ ಹೊಂದಿದ ಮನುಷ್ಯನ ರೀತಿ ಒಬ್ಬ ಮನುಷ್ಯನ ಬಳಿ ಸುತ್ತಿಗೆ ಇತ್ತು ಅದನ್ನು ಮೊಳೆ ಹೊಡೆಯಲು ಉಪಯೋಗಿಸಲಾಗುತ್ತದೆ ಹಾಗಾಗಿ ಅವನಿಗೆ ಪ್ರತಿಯೊಂದು ಮೂಳೆ ಅಂತೆ ಕಾಣುತ್ತದೆ ಅದೇ ರೀತಿ ನೀವು ಒಂದು ವಿಧಾನವನ್ನು ಕಲಿತು ಬೇರೆ ವಿಧಾನವನ್ನು ಕಲಿಯದೆ ಎಲ್ಲದಕ್ಕೂ ಅದೇ ವಿಧಾನವನ್ನು ಉಪಯೋಗಿಸಿದಂತೆ ಆಗುತ್ತದೆ ನಾನು ಆ ರೀತಿ ಆಗಲು ಇಚ್ಛಿಸುವುದಿಲ್ಲ ನಿಮಗೊಂದು ಉದಾಹರಣೆಯನ್ನು ಕೊಡುತ್ತೇನೆ ನನ್ನ ಬಳಿ ರೆಡಾರ್ ಇದೆ ಎಂದು ಇಟ್ಟುಕೊಳ್ಳೋಣ ಇವುಗಳು ಏನು ಮಾಡುತ್ತವೆ ಎಂದರೆ ಒಂದೇ ಆವರ್ತನದ ತರಂಗಗಳನ್ನು ಕಳಿಸಿ ಅವುಗಳು ಯಾವುದೇ ಒಂದು ವಸ್ತುವನ್ನು ಸ್ಪರ್ಶಿಸಿ ಹಿಂದಿರುಗುತ್ತವೆ ಇದರಿಂದ ನಾವು ದೂರ ಮತ್ತು ಸಮಯವನ್ನು ಅಳೆಯಬಹುದಾಗಿದೆ ಇಲ್ಲಿ ನಾನು ಟೈಮ್ ಡಿಪೆಂಡೆನ್ಸ್ ಅನ್ನು ಬದಲಿಸಿದರೆ dydt jw ಆಗುತ್ತದೆ ಆಗ ಎಲ್ಲಾ ಎಕ್ವಾಷನ್ಸ್ ಗಳು ಸ್ಪೆಸಿಎಲ್ ಡೇರಿವೆಟಿವ್ ಗಳಾಗಿ ಬಿಡುತ್ತವೆ ಯಾವುದೇ ಟೈಂ ಡೇರಿವೆಟಿವ್ ಹೊಂದಿರುವುದಿಲ್ಲ ಆಗ ತುಂಬಾ ಸುಲಭವಾಗಿ ಬಿಡುತ್ತದೆ ಈಗ ನಾನು ಟೈಮ್ ಡೇರಿವೆಟಿವ್ ಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಇದೀಗ ಕೇವಲ ಕಾನ್ಸ್ಟೆಂಟ್ j w ಆಗಿದೆ ಒಂದೇ ಫ್ರಿಕ್ವೆನ್ಸಿ ಒಂದಿದೆ ಸಿಗ್ನಲ್ ಇದ್ದರೆ ನನಗೆ ಫ್ರಿಕ್ವೆನ್ಸಿ ಡೇರಿವೆಟಿವ್ ನಲ್ಲಿ ಕೆಲಸ ಮಾಡಲು ಸುಲಭವಾಗುತ್ತದೆ ಒಂದು ಪಕ್ಷ ಈ ಪರಿಸ್ಥಿತಿಯನ್ನೊಮ್ಮೆ ಅವಲೋಕಿಸೋಣ ಇಲ್ಲಿ ಟ್ರಾನ್ಸಿಯಂಟ್ ರೆಸ್ಪೊಂಸ್ ಆಗುತ್ತಿದೆ ಎಂದು ಕೊಳ್ಳೋಣ ನನ್ನ ಬಳಿ ತುಂಬಾ ಕಡಿಮೆ ಅವಧಿಯ ಸಿಗ್ನಲ್ ಟೈಮ್ ಇದೆ ಎಂದು ಭಾವಿಸೋಣ ಫ್ರಿಕ್ವೆನ್ಸಿ ಕಂಟೆಂಟ್ ಏನಾಗಬಹುದು ತುಂಬಾ ಜಾಸ್ತಿ ಇದನ್ನು ನಾನು ಫ್ರಿಕ್ವೆನ್ಸಿ ಡೊಮೈನ್ನಲ್ಲಿ ಪರಿಹರಿಸ ಬೇಕಾದರೆ ವಿವಿಧ ಒಮೇಗಾ ಗಳನ್ನು ಪರಿಹರಿಸಬೇಕು ಆಮೇಲೆ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ ಫಾರ್ಮ್ ತೆಗೆದು ಅದರ ಟೈಮ್ ರೆಸ್ಪಾನ್ಸ್ ಅನ್ನು ಕಂಡುಕೊಳ್ಳಬೇಕು ಇದೊಂದು ರೀತಿ ಮೂಗನ್ನು ಹೀಗೆ ಹಿಡಿದುಕೊಂಡ ಹಾಗೆ ಹಾಗಾಗಿ ಟೈಮ್ ಡೊಮೈನ್ ಪದ್ದತಿಗಳು ಸೂಕ್ತ ಉದಾಹರಣೆಗೆ ನೀವು ಒಂದು ಸರ್ಕ್ಯೂಟ್ ನಾ ಸಿಮುಲೇಶನ್ ಅನ್ನು ನೋಡಿದಾಗ ಅಲ್ಲಿ ಹೇಗೆ ಒಂದು ಸಿಗ್ನಲ್ ಸಮಯ ದೊಂದಿಗೆ ಬದಲಾಗುತ್ತದೆಂದು ತಿಳಿದುಕೊಳ್ಳಲು ಬಯಸುತ್ತೀರೋ ಹಾಗೆ ಈ ಉದಾಹರಣೆಯಲ್ಲಿ ಅದು ಟ್ರಾನ್ಸಿಯಂಟ್ ರೇಸ್ಪೋನ್ಸ್ ಈಗ ಟೈಮ್ ವರ್ಸಸ್ ಫ್ರಿಕ್ವೆನ್ಸಿ ಇನ್ನು ಎರಡು ರೀತಿಯಲ್ಲಿ ನೋಡಬಹುದಾಗಿದೆ ಮತ್ತೊಂದು ಅಂಶ ದಿಫರೆನ್ಸಿಯಲ್ ವರ್ಸಸ್ ಇಂತೆಗ್ರಲ್ ಈ ಕ್ಲಾಸ್ನಲ್ಲಿ ನಿಮಗೆ ಅಷ್ಟೊಂದು ತಿಳಿಯದೆ ಇದ್ದರೂ ನೀವು ಮುಂದಿನ ಕ್ಲಾಸ್ ಗಳಲ್ಲಿ ಇದು ನಿಮಗೆ ಸರಿಯಾಗಿ ತಿಳಿಯುವುದೆ ನಾವು ಡಿಫ್ರೆಂಟ್ ಸೆಲ್ಫ್ ಫಾರ್ಮ್ ಅನ್ನು ಒಮ್ಮೆ ನೋಡಿದಾಗ ಉದಾಹರಣೆಗೆ ಎಲ್ಲಾ ಕಡೆ ನಮಗೆಕಾಣುವುದು ಇದನ್ನು ನೀವು ಗಣಿತದ ಮೂಲಕ ಪರಿಹರಿಸಲು ಇಚ್ಚಿಸಿದರೆ ಹೇಗೆ ಮಾಡುವಿರಿ ಈಗ ನಿಮ್ಮ ಬಳಿ ಡೇರಿವೆಟಿವ್ ಮತ್ತು ಟೈಮ್ ಎರಡು ಇದೆ ಇಲ್ಲ ನಾನಿಲ್ಲಿ ಕಂಪ್ಯೂಟರ್ ಮೂಲಕ ಪರಿಹರಿಸು ತ್ತಿರುವುದರಿಂದ ನಾನು ವಿಶ್ಲೇಷಾತ್ಮಕವಾಗಿ ಪರಿಹರಿಸಲು ಸಾಧ್ಯವಿಲ್ಲ ನಾನು ಡೇರಿವೆಟಿವ್ ಮತ್ತು ಸಮಯವನ್ನು ಈ ರೀತಿಯಲ್ಲಿ ಉಲ್ಲೇಖಿಸಬಹುದಾಗಿದೆ ನಾನು ಇದನ್ನು ಸ್ಪೇಸ್ ಮತ್ತು ಸಮಯ ವನ್ನು ಪ್ರತ್ಯೇಕವಾದ ವಿಷಯಗಳಾಗಿ ಕತ್ತರಿಸುವಾಗ ಏನಾಗುತ್ತದೆ ತರಂಗವು ಪ್ರತ್ಯೇಕ ಗ್ರಿಡ್ ನಲ್ಲಿ ಚಲಿಸುವಾಗ ಅದು ಚದುರಿಸಲು ಪ್ರಾರಂಭಿಸುತ್ತದೆ ನಿಮಗೆ ತರಂಗ ಬೇಕು ಭೌತಿಕವಾಗಿ ನಾನು ಇಲ್ಲಿಂದ ಈ ಕೋಣೆಯ ಅಂತ್ಯಕ್ಕೆ ಕಳುಹಿಸುತ್ತೇನೆ ಅದು ಅಲೆಯಂತೆ ಹೋಗುತ್ತದೆ ಆದರೆ ನಾನು ಅದನ್ನು ಸಂಖ್ಯಾತ್ಮಕವಾಗಿ ಪರಿಹರಿಸಲು ಬಯಸಿದಾಗ ಈ ಸೀಮಿತ ಭಾಗಗಳ ಸ್ಪೇಸ್ ಮತ್ತು ಸಮಯವನ್ನು ಕತ್ತರಿಸುವುದನ್ನು ನಾನು ವಿವೇಚಿಸಬೇಕು ನಾನು ಅದನ್ನು ಅನಂತವಾಗಿ ಮಾಡಲು ಸಾಧ್ಯವಿಲ್ಲ ಇಲ್ಲದಿದ್ದರೆ ಮೆಮೊರಿ ಅವಶ್ಯಕತೆ ಅನಂತಕ್ಕೆ ಹೋಗುತ್ತದೆ ಆದ್ದರಿಂದ ನಾನು ಸ್ವಲ್ಪ ಸೀಮಿತ ದೂರವನ್ನು ತೆಗೆದುಕೊಳ್ಳುತ್ತೇನೆ ನಾನು ಈ ಕ್ಷೇತ್ರವನ್ನು ಪ್ರಚಾರ ಮಾಡುವಾಗ ಈ ಕ್ಷೇತ್ರವು ಗಣಿತಶಾಸ್ತ್ರೀಯವಾಗಿ ಚದುರಿಸಲು ಪ್ರಾರಂಭಿಸುತ್ತದೆ ಎಂದು ನಾವು ಈ ಕೋರ್ಸ್ನಲ್ಲಿ ನೋಡುತ್ತೇವೆ ಭೌತಿಕವಾಗಿ ಅದು ಒಂದು ದಿಕ್ಕಿನಲ್ಲಿ ಹೋಗುತ್ತದೆ ಆದರೆ ಗಣಿತದ ಪ್ರಕಾರ ಈ ವಿವೇಚನೆಯಿಂದಾಗಿ ಚದುರಿಸಲು ಪ್ರಾರಂಭಿಸುತ್ತದೆ ಅದು ನಮಗೆ ಬೇಡವಾಗಿದೆ ಆದ್ದರಿಂದ ಒಂದು ದಿಫ್ರೆಂಷಿಯಲ್ ವಿಧಾನವನ್ನು ಬಳಸುವುದು ಸೂಕ್ತವಲ್ಲದ ಉದಾಹರಣೆಯಾಗಿದೆ ಮತ್ತೊಂದೆಡೆ ಇಂಟೆಗ್ರಲ್ ವಿಧಾನಗಳು ಅವುಗಳಲ್ಲಿ ಬಹಳ ಸುಂದರವಾದ ಸಿದ್ಧಾಂತವನ್ನು ಹೊಂದಿವೆ ಅದು ನಾವು ಅಧ್ಯಯನ ಮಾಡುತ್ತೇವೆ ಅದು ತರಂಗವನ್ನು ಚದುರಿಸಲು ಅನುಮತಿಸುವುದಿಲ್ಲ ನಾನು ದೂರದವರೆಗೆ ಪ್ರಚಾರವನ್ನು ಹೊಂದಿದ್ದರೆ ಅಲ್ಲಿ ನಾನು ಸಮಗ್ರ ಸಮೀಕರಣ ವಿಧಾನಗಳಿಗೆ ಬದಲಾಯಿಸಬೇಕೆಂದು ಹೇಳುತ್ತೇನೆ ವೆಕ್ಟರ್ ಕ್ಯಾಲ್ಕ್ಯುಲಸ್ ನ ವಿಮರ್ಶೆ ಉಪನ್ಯಾಸವನ್ನು ನೋಡಿದ ನೀವೆಲ್ಲಾ ಅಲ್ಲಿ ಎರಡು ಪ್ರಮುಖ ಪ್ರಮೇಯ ಗಳನ್ನು ನೋಡಿದ್ದೀರಿ ಡೈವರ್ಜೆನ್ಸ್ ಪ್ರಮೇಯ ಮತ್ತು ಸ್ಟೋಕ್ಸ್ ಪ್ರಮೇಯ ನಾವು ಡೈವರ್ಜೆನ್ಸ್ ಪ್ರಮೇಯವನ್ನು ಬರೆಯೋಣ ವೆಕ್ಟರ್ ಕ್ಷೇತ್ರದ ಹರಿವು ಮುಚ್ಚಿದ ಮೇಲ್ಮೈಯ ನ ವೊಲ್ಯೂಮ್ ಇಂಟೆಗ್ರಲ್ ಡೈವರ್ಜೆನ್ಸ್ ಗೆ ಸಮನಾಗಿರುತ್ತದೆ ಎಂದು ಡೈವರ್ಜೆನ್ಸ್ ಪ್ರಮೇಯ ಹೇಳಿದೆ ನಾನು ಅವಿಭಾಜ್ಯ ಸಮೀಕರಣ ವಿಧಾನಗಳನ್ನು ಬಳಸುವಾಗ ನಾನು ಇಲ್ಲಿ ಸ್ವಲ್ಪ ವೊಲ್ಯೂಮ್ V ಅನ್ನು ಹೊಂದಿದ್ದೇನೆ ಎಂದು ಹೇಳೋಣ ಈಗ ನಾನು ಈ ಸಮೀಕರಣಗಳ ವ್ಯವಸ್ಥೆಯನ್ನು ಸಂಖ್ಯಾತ್ಮಕವಾಗಿ ಪರಿಹರಿಸಲು ಬಯಸಿದರೆ ನಾವು ಇದನ್ನು ಸಣ್ಣ dx dy dz dt ಆಗಿ ಕತ್ತರಿಸಬೇಕು ಬಲಭಾಗದಲ್ಲಿ ನಾನು ಈ ಸಂಪೂರ್ಣ ವೊಲ್ಯೂಮ್ವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕಾಗಿದೆ ಅದು ಏನಾಗುತ್ತದೆ ಇದು 3D ಸಮಸ್ಯೆಯಾಗಿದೆ ಆದರೆ ಇಲ್ಲಿ ಎಡಗೈಯಲ್ಲಿರುವ ಒಂದೇ ವಿಷಯವು ಹೊರಗಿನ ಮೇಲ್ಮೈ ಮೇಲೆ ಮಾತ್ರ ಇಲ್ಲಿರುವುದು ಇದು ಇಲ್ಲಿ 2 ಡಿ ಸಮಸ್ಯೆ ಕಂಪ್ಯೂಟೇಶನಲ್ ದೃಷ್ಟಿಕೋನದಿಂದ ಒಂದು ಸಮಗ್ರ ಸಮೀಕರಣ ವಿಧಾನದಲ್ಲಿ ನಾನು ಈ ರೀತಿಯ ಪ್ರಮೇಯಗಳನ್ನು ಬಳಸಬಹುದು ಒಂದು ವೊಲ್ಯೂಮ್ ಇಂಟೆಗ್ರಲ್ ಅನ್ನು ಸಮಗ್ರವಾಗಿ ಮೇಲ್ಮೈ ಅವಿಭಾಜ್ಯ ಸರ್ಫೆಸ್ ಇಂಟೆಗ್ರಲ್ ವಾಗಿ ಪರಿವರ್ತಿಸಬಹುದು ನಿರ್ದಿಷ್ಟ ವೊಲ್ಯೂಮ್ ಗೆ ಸಣ್ಣ ಸಣ್ಣ ವೊಲ್ಯೂಮ್ ಗಳ ಅಂಶಗಳ ಸಂಖ್ಯೆ ಮೇಲ್ಮೈ ಬಲಭಾಗದಲ್ಲಿರುವ ಅಂಶಗಳಿಗಿಂತ ದೊಡ್ಡದಾಗುತ್ತದೆ ಎಂದು ನೀವು ಗ್ರಹಿಸಬಹುದು ಮೇಲ್ಮೈ ವಿಸ್ತೀರ್ಣ ಮತ್ತು ಪರಿಮಾಣ ವೊಲ್ಯೂಮ್ವು ಮೇಲ್ಮೈ ಬೆಳೆಯುವ ಪರಿಮಾಣಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ನಾವು ನೋಡೋಣ ಅನುಪಾತದಲ್ಲಿ ಗೋಳದ ಪರಿಮಾಣ ಎಷ್ಟು ಎಂದು ವಿದ್ಯಾರ್ಥಿ ಇದಕ್ಕೆ ಅನುಪಾತ ಮೇಲ್ಮೈ ವಿಸ್ತೀರ್ಣ ಯಾವುದು ವಿದ್ಯಾರ್ಥಿ ಚೌಕ ಚೌಕ ಸರಿ r ಹೆಚ್ಚಾದಂತೆ ನಾನು ದೊಡ್ಡದಾದ ಮತ್ತು ದೊಡ್ಡದಾದ ವಸ್ತುವಿಗೆ ಹೋಗುವಾಗ ಪರಿಮಾಣವೊಲ್ಯೂಮ್ವು ದೊಡ್ಡದಾಗಿ ಬೆಳೆಯುತ್ತಿದೆ ಇದನ್ನು ಮಾಡುವ ವೆಚ್ಚವು ಹೆಚ್ಚು ಹೆಚ್ಚು ಆಗಲಿದೆ ಏಕೆಂದರೆ ಈಗ ಆ ಪರಿಮಾಣವೊಲ್ಯೂಮ್ವನ್ನು ರೂಪಿಸುವ ಕೆಲವು ಘನ ಕ್ಯೂಬ್ ಗಳು ಮೇಲ್ಮೈ ವಿಸ್ತೀರ್ಣಕ್ಕಿಂತ ಹೆಚ್ಚಿನ ದರದಲ್ಲಿ ಹೆಚ್ಚುತ್ತಿವೆ ಈ ರೀತಿಯ ತಂತ್ರಗಳು ಅವು ಸಾಕಷ್ಟು ಗಣಕ ಸಮಯವನ್ನು ಉಳಿಸಲು ನಮಗೆ ಸಹಾಯ ಮಾಡುತ್ತವೆ ದಿನದ ಕೊನೆಯಲ್ಲಿ ನೀವು ಉತ್ತಮ ವಿಧಾನವನ್ನು ಹೊಂದಿರಬಹುದು ಆದರೆ ಸಮಂಜಸವಾದ ಸಮಯದೊಳಗೆ ಪರಿಹಾರವನ್ನು ಕೊಡುವಂತೆ ಇರಬೇಕು ಆದರೆ ನೀವು ಏನೋ ಕೋಡ್ ಬರೆದು ಒಂದು ತಿಂಗಳು ಅದ ನಂತರ ಬಂದು ನೋಡಿದರೆ ಆಮೇಲೆ ನಿಮಗೆ ನೀವು ಮಾಡಿದ ಕೋಡ್ ನಲ್ಲೇ ತಪ್ಪಿದೆ ಎಂದಾದರೆ ಹೇಗೆ ಈ ರೀತಿ ಆಗಬಾರದು ಅದು ನಮಗೆ ಬೇಕಾಗಿಲ್ಲ ಅದಕ್ಕಾಗಿಯೇ ನೀವು ಈ ಅವಿಭಾಜ್ಯ ಸಮೀಕರಣ ವಿಧಾನಗಳನ್ನು ಬಳಸುತ್ತೀರಿ ಈ ಕೋರ್ಸ್ನಲ್ಲಿ ನಾವು ಎಲ್ಲಾ ನಾಲ್ಕು ವಿಭಿನ್ನ ವಿಧಾನಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ನೀವು ನಾಲ್ವರೊಂದಿಗೆ ಪರಿಚಿತರಾದ ನಂತರ ನಿರ್ದಿಷ್ಟ ಅಭ್ಯರ್ಥಿಗೆ ಉತ್ತಮ ಅಭ್ಯರ್ಥಿ ಯಾವುದು ಎಂದು ನೀವು ಆಯ್ಕೆ ಮಾಡಬಹುದು ಈ ಕೋರ್ಸ್ನಲ್ಲಿ ನಾವು ಪ್ರಮುಖವಾಗಿ ಮೂರು ವಿಧಾನಗಳನ್ನು ತಿಳಿದುಕೊಳ್ಳೋಣ IEM ಅಂದರೆ ಎನು ಇದು ಇಂಟೆಗ್ರಲ್ ಎಕ್ವಾಶನ್ಸ್ ವಿಧಾನ ಅವು ಅವಿಭಾಜ್ಯ ವಿಧಾನಗಳಾಗಿವೆ ಮತ್ತು ಸಾಮಾನ್ಯವಾಗಿ ಆವರ್ತನ ಡೊಮೇನ್ನಲ್ಲಿ ಸೂತ್ರೀಕರಿಸಲಾಗಿದೆ ಎಂದು ನೀವು ನೋಡಬಹುದು ನಂತರ ನೀವು FEM ಗೆ ಬನ್ನಿ FEM ಅಂದರೆ ವಿದ್ಯಾರ್ಥಿ ಫಿನೈಟ್ ಎಲೆಮೆಂಟ್ ಸೀಮಿತ ಅಂಶ ಫಿನೈಟ್ ಎಲೆಮೆಂಟ್ ಇದು ಒಂದು ಸೀಮಿತ ಅಂಶವಾಗಿದೆ ಯಾವುದೇ ಊಹೆಗಳು ಇದು ಸಮಯ ಅಥವಾ ಫ್ರಿಕ್ವೆನ್ಸಿ ಎಂದು ನಿಮ್ಮಲ್ಲಿ ಫ್ರಿಕ್ವೆನ್ಸಿ ಪರಿಚಯವಿರುವವರು ಅದನ್ನು ಫ್ರಿಕ್ವೆನ್ಸಿ ಡೊಮೇನ್ ಎಂದು ಹೇಳುವಿರ ನಿಜ ಇದು ಫ್ರಿಕ್ವೆನ್ಸಿ ಹಾಗಾದರೆ ಇದು ಡಿಫರೆನ್ಷಿಯಲ್ ಅಥವಾ ಇಂಟೆಗ್ರಾಲ್ ರೂಪದಲ್ಲಿದೆಯಾ ಇದು ಡಿಫ್ರೆಂಟ್ ಶಿಯಲ್ ರೂಪದಲ್ಲಿ ಇದೆ ಕೊನೆಯಲ್ಲಿ ನಮ್ಮ ಬಳಿ FDTD ಫಿನೈಟ್ ಡಿಫರೆನ್ಸ್ ಟೈಮ್ ಡೊಮೇನ್ ಇದೆ ಕೈಯಲ್ಲಿರುವ ಸಮಸ್ಯೆ ಏನೆಂಬುದನ್ನು ಅವಲಂಬಿಸಿ ನಾವು ಒಂದು ಅಥವಾ ಇನ್ನೊಂದನ್ನು ಬಳಸಲಿದ್ದೇವೆ ಕಂಪ್ಯೂಟೇಶನಲ್ ವಿದ್ಯುತ್ಕಾಂತೀಯವನ್ನು ನಿಜವಾಗಿ ಎಲ್ಲಿ ಬಳಸಲಾಗಿದೆ ಎಂದು ನಮಗೆ ಈಗ ತಿಳಿದಿದೆ ನಿಮಗೆ ಸಿಮ್ಯುಲೇಶನ್ ಫಲಿತಾಂಶಗಳನ್ನು ತೋರಿಸಲು ನಾನು ಚಿತ್ರಗಳ ಕೆಲವು ಸರಳ ಸಮೀಕರಣಗಳನ್ನು ಇಲ್ಲಿ ಇರಿಸಿದ್ದೇನೆ ಕ್ರೆಡಿಟ್ಸ್ ಪುಟ ಇಲ್ಲಿಂದ ಹೋಗಿದೆ ಇವುಗಳನ್ನು ಸಿಎಸ್ಟಿ ಮೈಕ್ರೊವೇವ್ ಮತ್ತು ಎಚ್ಎಫ್ಎಸ್ಎಸ್ ನಂತಹ ವಾಣಿಜ್ಯ ಸಾಫ್ಟ್ವೇರ್ನಿಂದ ತೆಗೆದುಕೊಳ್ಳಲಾಗಿದೆ ಉದಾಹರಣೆಗೆ ಇಲ್ಲಿ ಮೊದಲನೆಯದು ಇದು ಏನು ಎಂದು ಯಾರಾದರೂ ನನಗೆ ಹೇಳಬಹುದು ಈ ರಚನೆ ಇದು ಹಾರ್ನ್ ಆಂಟೆನಾ ಕೊಂಬಿನ ಆಂಟೆನಾ ದಿಂದ ಶೂಟ್ ಆಗುತ್ತಿರುವ ವಿದ್ಯುತ್ಕಾಂತೀಯ ಕ್ಷೇತ್ರವು ಹೇಗೆ ತೋರುತ್ತದೆ ಇದು ಕ್ಷೇತ್ರವು ಹೇಗೆ ಕಾಣುತ್ತದೆ ಎಂಬುದನ್ನು ಕಂಡುಹಿಡಿಯಲು ಮಾಡಿದ ಸಿಮ್ಯುಲೇಶನ್ ಆಗಿದೆ ಆದ್ದರಿಂದ ಈಗ ಹಾರ್ನ್ ಆಂಟೆನಾ ತಿಳಿದಿದೆ ಆದರೆ ಈಗ ನೀವು ಕೆಲವು ಇತರ ಆಂಟೆನಾಗಳನ್ನು ನಿರ್ಮಿಸುವ ನಿಮ್ಮ ನಿರ್ದಿಷ್ಟ ಅಪ್ಲಿಕೇಶನ್ಗಳನ್ನು ನಾಳೆ ಹೇಳೋಣ ಮತ್ತು ಕ್ಷೇತ್ರವು ಈಗ ಹೇಗೆ ಕಾಣುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಏಕೆಂದರೆ ಕ್ಷೇತ್ರವು ಹೇಗೆ ಕಾಣುತ್ತದೆ ಎಂಬುದರ ಬಗ್ಗೆ ನೀವು ಆಸಕ್ತಿ ಹೊಂದಿರುತ್ತೀರ ನಿಮಗೆ ಸಂವಹನ ಸಮಸ್ಯೆ ಇದೆ ಎಂದು ತಿಳಿಸೋಣ ನಾನು ಇಲ್ಲಿಂದ ಸಂವಹನ ಮಾಡಲು ಬಯಸುತ್ತೇನೆ ಮತ್ತು ಆ ವಿಷಯವನ್ನು ಬೇರೆ ಕಡೆ ಹೋಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಇಲ್ಲಿರುವ ಈ ದೊಡ್ಡ ಕಿರಣವು ಒಂದು ದಿಕ್ಕಿನಲ್ಲಿ ಮಾತ್ರ ಇನ್ನೊಂದು ದಿಕ್ಕಿನಲ್ಲಿಲ್ಲ ಎಂದು ನಾನು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ನೀವು ಅದನ್ನು ಹೇಗೆ ತಿಳಿಯುವಿರಿ ನೀವು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಸಂಖ್ಯಾತ್ಮಕವಾಗಿ ಪರಿಹರಿಸಬೇಕು ಮತ್ತು ಇದನ್ನು ಸರಿ ಪಡೆಯಬೇಕು ಆದ್ದರಿಂದ ಅದು ಆಂಟೆನಾ ಮಾದರಿಯ ಉದಾಹರಣೆಯಾಗಿದೆ ತಂತ್ರಜ್ಞಾನದಲ್ಲಿ ಈ ದಿನಗಳಲ್ಲಿ ಬಹಳ ಮುಖ್ಯವಾಗುತ್ತಿರುವ ಮತ್ತೊಂದು ಕುತೂಹಲಕಾರಿ ಉದಾಹರಣೆ ಇಲ್ಲಿದೆ ಇದು ಅನೇಕ ಅನೇಕ ಆಂಟೆನಾಗಳ ಸಂಗ್ರಹವಾಗಿದೆ ಆದ್ದರಿಂದ ಇದನ್ನು ಆಂಟೆನಾ ಅರೇ ಎಂದು ಕರೆಯಲಾಗುತ್ತದೆ ನಿಮ್ಮಲ್ಲಿ ಯಾರಾದರೂ 5 ಜಿ ಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಆಸಕ್ತಿ ಹೊಂದಿದ್ದರೆ ಜನರು ಆಂಟೆನಾ ಅರೇಗಳನ್ನು ಬಳಸುತ್ತಾರೆ ಕೇವಲ ಒಂದು ಆಂಟೆನಾ ಬದಲಿಗೆ ಆಂಟೆನಾಗಳ ಒಂದು ಶ್ರೇಣಿಯನ್ನು ಹೊಂದಿರುತ್ತದೆ ಇದನ್ನು ಕಿರಣ ರಚನೆಗೆ MIMO ಮತ್ತು ಇನ್ನಿತರ ಕಡೆ ಬಳಸಲಾಗುತ್ತದೆ ಮತ್ತೆ ಅದೇ ಸಮಸ್ಯೆ ಇಲ್ಲಿ ನಿಮಗೆ ಕಿರಣವನ್ನು ಕಳುಹಿಸಲು ನಾನು ಬಯಸುತ್ತೇನೆ ಆದರೆ ಆ ಎಲ್ಲ ವಿಷಯಗಳು ಅಲ್ಲ ಆಂಟೆನಾ ರಚನೆಯ ವಿಕಿರಣ ಮಾದರಿಯನ್ನು ಲೆಕ್ಕಹಾಕಿ ಇದಕ್ಕಾಗಿ ನೀವು ಸಿಇಎಂ ತಂತ್ರಗಳನ್ನು ಬಳಸಬಹುದಾಗಿದೆ ಮೊತ್ತೊಂದು ವಿಷಯ ನಾವು ತುಂಬಾನೇ ಕೇಳುತ್ತಿರುವುದು ಏನೆಂದರೆ ಸೆಲ್ ಫೋನ್ ವಿಕಿರಣ ದಿಂದ ಜೈವಿಕ ಅಂಗಾಂಶಗಳ ಹಾನಿ ಆಗುತ್ತದೆ ಎಂದು ಇದು ನಿಜವೇ ಅಥವಾ ಅಲ್ಲವಾ ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ ಅದನ್ನು ತಿಳಿಯಲು ಒಂದು ಮಾರ್ಗವೆಂದರೆ ಮಾನವ ಅಂಗಾಂಶಗಳ ಮಾದರಿಯನ್ನು ನಿರ್ಮಿಸುವುದು ಮತ್ತು ಅದರ ವೈಜ್ಞಾನಿಕವಾಗಿ ಅಧ್ಯಯನ ನೆಡೆಸುವುದು ಆಗ ತುಂಬಾ ಸಮಯ ಬಳಸಿದರೆ ತುಂಬಾ ಫೀಲ್ಡ್ ಅನ್ನು ರಚಿಸಲಾಗುತ್ತದೆ ಎಂದು ಹೇಳಬಹುದು ಆದ್ದರಿಂದ ಅಂಗಾಂಶಗಳಿಗೆ ಹಾನಿಯಾಗಬಹುದು ಅಥವಾ ಇಲ್ಲದಿರಬಹುದು ಇದೊಂದು ವೈಜ್ಞಾನಿಕ ರೀತಿಯಲ್ಲಿ ಮಾಡುವಂತಹ ವಿಧಾನವಾಗಿತ್ತು ಹಾಗೂ ಸಂಶೋಧನೆಗೆ ಹೇಳಿಮಾಡಿಸಿದ ವಿಷಯವಾಗಿದೆ ಈ ಸೆಲ್ಫೋನ್ ಕಂಪನಿಗಳು ಹೆಚ್ಚಾಗಿ ಕಂಪ್ಯೂಟಶ್ನಲ್ EM ಜನರನ್ನು ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾರೆ ಇವರು ಇದು ಎಷ್ಟು ರೇಡಿಯೇಶನ್ ಗಳನ್ನು ಹೊರಸೂಸುತ್ತದೆ ಎಂಬುದನ್ನು ಪ್ರಮಾಣೀಕರಿಸುತ್ತಾರೆ EM ನಾ ಪ್ರಮುಖ ಅಪ್ಲಿಕೇಶನ್ ಎಂದರೆ ಮಿಲಿಟರಿ ಇದು ಇಷ್ಟು ಎತ್ತರಕ್ಕೆ ಬೆಳೆಯಲು ಮಿಲಿಟರಿ ಅಪ್ಲಿಕೇಶನ್ ಗಳು ಕಾರಣ ಅವರಿಗೆ ಯಾವುದೇ ರೆಡರ್ ಮುಖಾಂತರ ಪತ್ತೆಹಚ್ಚಲು ಅಸಾಧ್ಯವಾದಂತಹ ವಿಮಾನವನ್ನು ಕಂಡುಹಿಡಿಯುವ ಉದ್ದೇಶವಿತ್ತು ಈಗ ನನಗೆ ಗುರಿ ಯಾವುದು ಎಂದು ತಿಳಿದಿದೆ ಆದರೆ ಅದನ್ನು ಪತ್ತೆ ಹಚ್ಚದಂತೆ ಮಾಡುವುದು ಹೇಗೆ ನಾನು ಸಿಮುಲೇಟ್ ಮಾಡಿ ರಡಾರ್ ನ ಕ್ರಾಸ್ ಸೆಕ್ಷನ್ ಜಾಸ್ತಿಯೂ ಅಥವಾ ಕಡಿಮೆಯೂ ಎಂದು ತಿಳಿಸುತ್ತೇನೆ ಈ ಉದಾಹರಣೆಯಲ್ಲಿ ಅವರೇನು ಮಾಡಿದ್ದಾರೆ ಎಂದರೆ ವಿಮಾನವನ್ನು ಅಥವಾ ಯಾವುದೋ ಒಂದು ಕಾರ್ಬನ್ ಫೈಬರ್ ಅಥವಾ ಲೋಹದಲ್ಲಿ ಮಾಡಿದ ಫ್ರೇಮನ್ನು ಬಳಸಿದ್ದಾರೆ ಈ ಸಿಮುಲೇಶನ್ ನಿಮಗೆ ಅದರ ಮೇಲ್ಮೈ ನಲ್ಲಿರುವ ಎಲೆಕ್ಟ್ರಿಕ್ ಫಿಲ್ಡ್ ಅನ್ನು ತೋರಿಸುತ್ತಿದೆ ಅವುಗಳು ಬೇರೆ ಆದ್ದರಿಂದ ರಡಾರ್ ಕಾಸ್ ಸೆಕ್ಷನ್ ಸಹ ಬೇರೆಯಾಗಿರುತ್ತದೆ ಇದನ್ನು ನಾವು ವಿಮಾನ ಹಡಗು ಮುಂತಾದಕಡೆ ಕ್ಷಿಪಣಿಗಳನ್ನು ಪ್ರಯೋಗಿಸಲು ಉಪಯೋಗಿಸಬಹುದಾಗಿದೆ ಇದು RCS ಲೆಕ್ಕಚಾರ ನಾನು ಇಲ್ಲಿ ತಿಳಿಸಿರುವುದು ಕೆಲವೇ ಕೆಲವು ಅಪ್ಲಿಕೇಶನ್ ಅಷ್ಟೇ ಮುಂದೆ ಹೋದಂತೆ ನಾವು ಇನ್ನೂ ಹಲವು ಅಪ್ಲಿಕೇಶನ್ಸ್ ಗಳನ್ನು ನೋಡಬಹುದಾಗಿದೆ